ಆದ್ದರಿಂದ ನಾರ್ಟನ್ ಪ್ರಮೇಯವನ್ನು Norton's theoremಬಳಸುವ ಮತ್ತೊಂದು ಉದಾಹರಣೆ ಇಲ್ಲಿ RN ಮತ್ತು IN ನಿರ್ಧರಿಸಿ ವಾಸ್ತವವಾಗಿ ಈ RN ಅನ್ನು ಮೊದಲೇ ಚರ್ಚಿಸಿಲಾಗಿದೆ ವಾಸ್ತವವಾಗಿ ಇದು RThevenin ಆಗಿದೆ ಥೆವೆನಿನ್ ಪ್ರತಿರೋಧವನ್ನು ಪಡೆದಂತೆ ನಾರ್ಟನ್ ಪ್ರತಿರೋಧವನ್ನು ಪಡೆದುಕೊಳ್ಳಬೇಕು ಆದ್ದರಿಂದ ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ವಾಸ್ತವವಾಗಿ ಅನೇಕ ಸಮಸ್ಯೆಗಳನ್ನು ಚರ್ಚಿಸಲಾಗಿದೆ ಮೊದಲನೆಯದು ಯಾವಾಗ ನೆಟ್ವರ್ಕ್ನಲ್ಲಿ ಅವಲಂಬಿತ ಮೂಲಗಳನ್ನು ಹೊಂದಿರುವಾಗ ಅವುಗಳನ್ನು ಮುಂದೂಡಲು ಸಾಧ್ಯವಿಲ್ಲ ಸ್ವತಂತ್ರ ಮೂಲಗಳನ್ನು ಮಾತ್ರ ಮುಂದೂಡಬಹುದು ಇಲ್ಲಿ ಈ ಸರ್ಕ್ಯೂಟ್ನಲ್ಲಿ RN ಅಂದರೆ RThevenin ಕಂಡುಹಿಡಿಯಬೇಕು ಆದ್ದರಿಂದ ವೋಲ್ಟೇಜ್ ಮೂಲ V0 1 ವೋಲ್ಟ್ ಸಂಪರ್ಕಿಸಬಹುದು ಆ ಸಂದರ್ಭದಲ್ಲಿ ಅವಲಂಬಿತ ಮೂಲಗಳನ್ನು ಆಫ್ ಮಾಡಬೇಕಾಗುತ್ತದೆ ಇಲ್ಲಿ ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಬೇಕಾಗಿದೆ ಹಾಗೆ ಮಾಡಿದರೆ ಈ ಕರೆಂಟ್ ನ್ನು i0 ಎಂದು ಕರೆಯುವ ಇದು ಈ ವೋಲ್ಟೇಜ್ ಮೂಲದಿಂದ ಬರುತ್ತಿದೆ ಅದು ಷಾರ್ಟ್ ಆದ ತಕ್ಷಣ ಸ್ವಾಭಾವಿಕವಾಗಿ ಕರೆಂಟ್ ಆಗುವುದಿಲ್ಲ ಅಂದರೆ iy0 ಆಗುತ್ತದೆ ಆಗ 2 iy 0 ಆಗುತ್ತದೆ ಏಕೆಂದರೆ iy 0 ಆದ್ದರಿಂದ ಮೂಲತಃ i0 ಇಲ್ಲಿ ಮಾತ್ರ ಹರಿಯುತ್ತದೆ ಮತ್ತು ಈ ಪಾತ್ ಷಾರ್ಟ್ ಆಗಿರುವುದರಿದ ವಿದ್ಯುತ್ ಈ ಸ್ಥಳವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಯಾವುದೇ ಕರೆಂಟ್ ಇರುವುದಿಲ್ಲ iy 0 ಏಕೆಂದರೆ ವಿದ್ಯುತ್ ಕರೆಂಟ್ ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಪಥದ ಮೂಲಕ ಹರಿಯುತ್ತದೆ ಆದ್ದರಿಂದ ಇಲ್ಲಿ ಏನೂ ಇರುವುದಿಲ್ಲ ಆದ್ದರಿಂದ ಇದು iy 0 ಮೂಲತಃ ಸರ್ಕ್ಯೂಟ್ ಈ ಭಾಗವಾಗಿ ಮಾತ್ರ ಉಳಿದಿದೆ ಇದರರ್ಥ ಮೂಲತಃ 5 i0 V0 1 ಅಂದರೆ V0 i0 5Ω ಏಕೆಂದರೆ V0 1 ಆಗಿದೆ ಇದರರ್ಥ RN RThevenin 5 Ω ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಿದ ಕೂಡಲೇ ಯಾವುದೇ ವಿದ್ಯುತ್ ಕರೆಂಟ್ ಇರುವುದಿಲ್ಲ ಮತ್ತು ಅವಲಂಬಿತ ಸ್ವತಂತ್ರ ಮೂಲವು ಅದನ್ನು ಆಫ್ ಮಾಡಬೇಕು ಈ ರೀತಿಯಾಗಿ RN ಅನ್ನು ಪಡೆಯಬಹುದು ಮತ್ತು IN ನಾರ್ಟನ್ ಕರೆಂಟ್ ನ್ನು ಪಡೆಯಲು ಅಂದರೆ IN iSC ಪಡೆಯಲು ನಂತರ ಸರ್ಕ್ಯೂಟ್ ಅನ್ನು ಬಿಡಿಸುವ ಇಲ್ಲಿ V0 1 volt ಅನ್ನು ಹಾಕಲಾಗಿದೆ ವಾಸ್ತವವಾಗಿ ಇಲ್ಲಿ V0 1 ವೋಲ್ಟ್ ಅಥವಾ 2 ವೋಲ್ಟ್ 3 ವೋಲ್ಟ್ ಯಾವುದು ಬೇಕಾದರೂ ಹಾಕಬಹುದು ಅದು ವಿಷಯವಲ್ಲ ಮೂಲತಃ V0 i0 ಮೂಲಕ ಪಡೆಯಬೇಕು ಮತ್ತು RN 5 Ω ಅನ್ನು ಹೇಗೆ ಪಡೆಯುವುದೆಂದು ಈಗಾಗಲೇ ಹೇಳಿದೆ ಮತ್ತು ಷಾರ್ಟ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಕಂಡುಹಿಡಿಯಬೇಕು ಈ ಮೂಲಕ ಹರಿಯುವ ಕರೆಂಟ್ i ಎಂದು ಹೇಳುವ ಈಗ ಅದನ್ನು ಷಾರ್ಟ್ ಮಾಡಿದೆ ಮತ್ತು ಈ 8 Ω ಪ್ರತಿರೋಧದಾದ್ಯಂತ ಈ 20 ವೋಲ್ಟ್ ಆದ್ದರಿಂದ ಈ ಸಂದರ್ಭದಲ್ಲಿ iy 20 8 2 5 ಆಂಪಿಯರ್ ಆದ್ದರಿಂದ 2 iy ಅವಲಂಬಿತ ವಿದ್ಯುತ್ ಮೂಲವಾದುದರಿಂದ iy 2 x 2 5 5 ampere ಕರೆಂಟ್ ಇಲ್ಲಿ ಪ್ರವೇಶಿಸುತ್ತಿದೆ ಈಗ i ಯ ಬೆಲೆಯನ್ನು ಪಡೆಯಬಕು ಆದ್ದರಿಂದ ಇದು 5 ampere ಆಗಿದೆ ಅಂದರೆ iSC INi 5 ಆಗಿದೆ i ನ್ನು ಪಡೆಲು ಇಲ್ಲಿ K V L ಅನ್ವಯಿಸಬೇಕು ಆಗ 5 i 20 0 i2054 ampere ಆಗುತ್ತದೆ ಆದುದರಿಂದ iSC IN 4 59 ampere ಈ ವಿಷಯಗಳು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇನೆ ಆದ್ದರಿಂದ ಅದನ್ನೇ ಮಾಡಲಾಗಿದೆ ಆದ್ದರಿಂದ ಈ ಎಲ್ಲಾ ಇಲ್ಲಿ ಬರೆಯಲಾಗಿದೆ ಹಾಗಾಗಿ RN 5 Ω ಹೇಗೆ ಲೆಕ್ಕಾಚಾರ ಮಾಡಬೇಕೆಂದು ಹೇಳಿದೆ ಇಲ್ಲಿ V0 1 volt ವಾಸ್ತವವಾಗಿ V0 1 0 ಅಗತ್ಯವಿಲ್ಲ ನೇರವಾಗಿ 5 Ω ಪಡೆಯುತ್ತೇವೆ 1 ವೋಲ್ಟ್ 2 ವೋಲ್ಟ್ ಏನೇ ತೆಗೆದುಕೊಂಡರೂ ಅದು 5 Ω ಆಗುತ್ತದೆ ಮತ್ತು ಅದೇ ರೀತಿ 8 Ω ಪ್ರತಿರೋಧ ದಲ್ಲಿ 2 5 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತದೆ ಆದ್ದರಿಂದ ನೋಡ್ 1 ರಲ್ಲಿ KCL ನ್ನು ಅನ್ವಯಿಸಿದಾಗ isc2052iy42x2 59 ಆಂಪಿಯರ್ ಆದ್ದರಿಂದ ಎಲ್ಲವೂ ಅರ್ಥವಾಗುವಂತಹದ್ದಾಗಿದೆ ಮುಂದಿನದು ಫಿಗರ್ 63 ನೋಡಿ10 Ω ರೆಸಿಸ್ಟರ್ನಲ್ಲಿ ನೋರ್ಟನ್ ಪ್ರಮೇಯ ಬಳಸಿ ಕರೆಂಟ್ ನಿರ್ಧರಿಸುವುದು ಆದ್ದರಿಂದ ಮೊದಲು 10 Ω ಅನ್ನು ಹೊರಗೆ ತೆಗೆಯಬೇಕು ನಂತರ RN ಮತ್ತು iSC ಎಂದರೆ ಈ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನ್ನು ಕಂಡುಹಿಡಿಬೇಕು iSC ಇಲ್ಲಿದೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ10 Ω ಈಗ ಹೊರಗಿದೆ ಈಗ ಇದು 12 ಆಂಪಿಯರ್ ಆಗಿರುವುದರಿಂದ ಈ ಶಾಖೆಯ ಮೂಲಕ ಕರೆಂಟ್ ಅನ್ನು ಕಂಡುಹಿಡಿಯಿರಿ ಸದ್ಯಕ್ಕೆ 6 Ω ಪ್ರತಿರೋಧದ ಮೂಲಕ ಹರಿಯುವ ವಿದ್ಯುತ್ i ಎಂದು ಹೇಳುವ ಆದ್ದರಿಂದ ವಿದ್ಯುತ್ ವಿಭಜನೆ ವಿಧಾನವನ್ನು ಬಳಸಿಕೊಂಡರೆ i 336x124 ಆಂಪಿಯರ್ ಆಗಿದೆ ಈಗ ಇದನ್ನು ಷಾರ್ಟ್ ಮಾಡಿದಾಗ 9 Ω ಪ್ರತಿರೋಧದಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಯಾಕೆಂದರೆ ಈ 4 Ω 4 ಆಂಪಿಯರ್ ಕರೆಂಟ್ ಈ ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ 9 Ω ಪ್ರತಿರೋಧದಲ್ಲಿಕರೆಂಟ್ 0 ಆಗಿದೆ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಅಂದರೆ iSC IN 4 ಆಂಪಿಯರ್ ಆದ್ದರಿಂದ 9 Ω ಪ್ರತಿರೋಧದ ಮೂಲಕ ಯಾವುದೇ ಕರೆಂಟ್ ಇರುವುದಿಲ್ಲ ಎಲ್ಲಾ ಕರೆಂಟ್ ಈ ಶಾರ್ಟ್ ಸರ್ಕ್ಯೂಟ್ ಮಾರ್ಗದ ಮೂಲಕ ಹೋಗುತ್ತವೆ ಅಂದರೆ ಈ 4 ಆಂಪಿಯರ್ ಕರೆಂಟ್ ಈ ಶಾರ್ಟ್ ಸರ್ಕ್ಯೂಟ್ ಮಾರ್ಗದ ಮೂಲಕ ಹರಿಯುತ್ತದೆ ಆದ್ದರಿಂದ iSC IN 4 ಆಂಪಿಯರ್ ಮುಂದೆ RN RTheveninಅದೇ ವಿಷಯ ಈ ವಿದ್ಯುತ್ ಮೂಲವು ಸ್ವತಂತ್ರ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಅದನ್ನು ಆಫ್ ಮಾಡಿ ಅಂದರೆ ಓಪನ್ ಸರ್ಕ್ಯೂಟ್ ಎಂದರ್ಥ ಮತ್ತು 1 ಮತ್ತು 2 ರ ನಡುವೆ RN ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ 6 ಮತ್ತು 3 ಇದು ಓಪೆನ್ ಆದ್ದರಿಂದ ಸರಣಿಯಲ್ಲಿವೆ ಆದ್ದರಿಂದ 9 ಮತ್ತು 9 ಅವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಮೂಲತಃ RN 9x999 4 5 Ω ಆಗುತ್ತದೆ ಈಗ ಸಮಾನ ಸರ್ಕ್ಯೂಟ್ ಅನ್ನು ನೋಡಿ ಥೆವೆನಿನ್ ಪ್ರಮೇಯ ಪ್ರಕಾರ V Thevenin ಮತ್ತು RThevenin ಸರಣಿಯಲ್ಲಿದೆ ಇಲ್ಲಿ IN 4 ಆಂಪಿಯರ್ ಸಿಕ್ಕಿದೆ ಮತ್ತು RN ಸಿಕ್ಕಿದೆ ಮತ್ತು 10 Ω ನ್ನು RN ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿಕರೆಂಟ್ ವಿಭಜನೆಯ ಮೂಲಕ i ನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ವಿದ್ಯುತ್ ವಿಭಜನೆ ವಿಧಾನ ಆದ್ದರಿಂದ i 10 r 4 5 ಅನ್ನು ನಿಂದ ಭಾಗಿಸಲಾಗಿದೆ ಏಕೆಂದರೆ ಇವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಈ 4 ಆಂಪಿಯರ್ನಲ್ಲಿ 4 5 10 ಅದು ಏನೇ ಬಂದರೂ ಅದು Ri 10 ಆಗಿರುತ್ತದೆ ಈ ಸಂಖ್ಯಾತ್ಮಕ ಮೌಲ್ಯವನ್ನು ಕೆಳಗೆ ನೀಡಲಾಗಿದೆ ಅದು ಈ 10 ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಇದು ಆರ್ ಇದು ನಿಜವಾಗಿ 1 241 ಆಂಪಿಯರ್ ಬರುತ್ತದೆ

ಆದ್ದರಿಂದ ಫಿಗರ್ ಆರ್ 66 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ನಾರ್ಟನ್ ಸಮಾನ ಸರ್ಕ್ಯೂಟ್ ಅನ್ನು ಪಡೆದುಕೊಳ್ಳಿ 50 ಪ್ರತಿರೋಧದಲ್ಲಿ ಕರೆಂಟ್ ನ್ನು ಕಂಡುಹಿಡಿಯಬೇಕು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ IN iSCಅನ್ನು ಕಂಡು ಹಿಡಿಯಬೇಕು ಮೊದಲು RN ಅನ್ನು ಕಂಡು ಹಿಡಿಯಬೇಕು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನ್ನು ಪಡೆಯಲು ಈ ಎರಡು ಕರೆಂಟ್ ಮೂಲವನ್ನು ಆಫ್ ಮಾಡಿದ್ದಾರೆ ಮತ್ತು ಇದು ಮುಕ್ತವಾಗಿದೆ iSC ಅನ್ನು shortಷಾರ್ಟ್ ಮಾಡಲಾಗಿದೆ ಮತ್ತು ಅದೇ ಸಮಯದಲ್ಲಿ ಈ 2 ಆಂಪಿಯರ್ ಮತ್ತು ಈ 1 ಆಂಪಿಯರ್ ಇದು ಮೇಲ್ಮುಖವಾಗಿರುತ್ತದೆ ಆದ್ದರಿಂದ ಅವುಗಳ ಫಲಿತಾಂಶವು 1 2 3 ampere ಆಗಿದೆ ಮತ್ತು ದಿಕ್ಕನ್ನು ಈ ರೀತಿ ಮೇಲಕ್ಕೆ ನೀಡಲಾಗಿದೆ ಎಂದು ತೋರಿಸುತ್ತಿದೆ ಮತ್ತು ಈ 3 ಆಂಪಿಯರ್ ನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ ಈ 100 Ω ಮತ್ತು 100 Ω ವಾಸ್ತವವಾಗಿ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ iSC ಏನೆಂದು ನೋಡುವ ಎರಡೂ 100 Ω ಪ್ರತಿರೋಧಕಗಳು ಶಾರ್ಟ್ ಸರ್ಕ್ಯೂಟ್ ಮತ್ತು iSC IN 1 2 3 ಆಂಪಿಯರ್ ಮತ್ತು ಅದು ತೆರೆದ ಕೂಡಲೇ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಮಾರ್ಗವನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ ಈ 1 ಆಂಪಿಯರ್ ಕರೆಂಟ್ ಈ ರೀತಿ ಹರಿಯುತ್ತದೆ ಆದ್ದರಿಂದ ಈ 100 Ω ಪ್ರತಿರೋಧದ ಮೂಲಕ 1 ಆಂಪಿಯರ್ ಹರಿಯುವುದಿಲ್ಲ ಏಕೆಂದರೆ ಇದನ್ನು ಷಾರ್ಟ್ ಮಾಡಲಾಗಿದೆ ಮತ್ತು ಅದೇ ರೀತಿ ಈ 2 ಆಂಪಿಯರ್ ಕರೆಂಟ್ ಸಹ ಇದರ ಮೂಲಕ ಹರಿಯುವುದಿಲ್ಲ ಏಕೆಂದರೆ ಈ ಎರಡು ನಿಷ್ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದನ್ನು ಷಾರ್ಟ್ ಮಾಡಲಾಗಿದೆ ಇದರರ್ಥ iSC iSC 1 2 3 ಆಂಪಿಯರ್ ಎರಡನ್ನೂ ನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ ಈ 1 ಮತ್ತು 2 ಅನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ 100Ω ಗೆ ಯಾವುದೇ ಕರೆಂಟ್ ಕರೆಂಟ್ಇರುವುದಿಲ್ಲ ಆದ್ದರಿಂದ iSC IN 3 ampere ಮತ್ತು ಮತ್ತು ಅದು ಯಾವಾಗ ಸಮಾನಾಂತರವಾಗಿರುತ್ತದೆ ಆಗ ಎರಡರ ನಡುವೆ ನಾರ್ಟನ್ ಕಂಡುಹಿಡಿಯಲು ಪ್ರಯತ್ನಿಸಲಾಗುತ್ತದೆ ಏಕೆಂದರೆ ಆ ಸಮಯದಲ್ಲಿ ಇದು ಮುಕ್ತವಾಗಿದೆ ಇದು ಸಹ ತೆರೆದಿರುತ್ತದೆ ಮತ್ತು ಇದು 1 ಮತ್ತು 2 ರ ನಡುವೆ ಕಂಡುಹಿಡಿಯಬೇಕು ಆದ್ದರಿಂದ ಆ ಸಮಯದಲ್ಲಿ 100Ω ಮತ್ತು 100Ω ಸಮಾನಾಂತರವಾಗಿರುತ್ತವೆ ಅದು ತೆರೆದಾಗ RN 50 Ω ಆಗುತ್ತದೆ ಆದ್ದರಿಂದ ಅಂತಿಮವಾಗಿ ಈ ಸರ್ಕ್ಯೂಟ್ ಅನ್ನು ಬರೆದರೆ IN 3 ampere RN 50 Ω ಮತ್ತು 50 Ω ಪ್ರತಿರೋಧದ ಮೂಲಕವೂ ಕರೆಂಟ್ ಕಂಡುಹಿಡಿಯಬೇಕು ಆದ್ದರಿಂದ ಇದು 50 50 ಮತ್ತು ಇದು 3 ಆಂಪಿಯರ್ ಆಗಿದೆ ಆದ್ದರಿಂದ i 50 Ω 3x505050 1 5 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ನಾರ್ಟನ್ನಲ್ಲಿ ಎಲ್ಲವೂ ಸಮಾನಾಂತರವಾಗಿರುತ್ತವೆ ಈ ಪ್ರತಿರೋಧ 50 Ω ಮತ್ತು ಇದು ಸಮಾನವಾದ ನಾರ್ಟನ್ ಮತ್ತು ಥೆವೆನಿನ್ V Thevenin R Thevenin R L ನಾರ್ಟನ್ ಕರೆಂಟ್ ಸರಣಿಯಲ್ಲಿದೆ ಎಂದು ಕರೆಯುತ್ತಾರೆ ನಾರ್ಟನ್ ನಲ್ಲಿ IN RN R L 50 ಎಲ್ಲವೂ ಸಮಾನಾಂತರವಾಗಿರುತ್ತವೆ ಮತ್ತು ಅದು 50 50 ಆಗಿದೆ ಆದ್ದರಿಂದ ಕರೆಂಟ್ ಅರ್ಧದಷ್ಟು ಇರುತ್ತದೆ ಈ 50 Ω ಪ್ರತಿರೋಧದ ಮೂಲಕ ಅದು 1 5 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಮುಂದಿನದು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ನಾರ್ಟನ್ ಸಮಾನ ಸರ್ಕ್ಯೂಟ್ ಅನ್ನು ಪಡೆದುಕೊಳ್ಳುವುದವುದು ಇಲ್ಲಿ ಇದು 30 ವೋಲ್ಟ್ ಸ್ವತಂತ್ರ ವೋಲ್ಟೇಜ್ ಮೂಲವಾಗಿದೆ 110 ಆಂಪಿಯರ್ ಕರೆಂಟ್ ಮೂಲವಿರುವುದರಿಂದ ಒಮ್ಮೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನ್ನು ಕಂಡುಹಿಡಿಯಬೇಕಾದರೆ 1 ಮತ್ತು 2 ನಾರ್ಟನ್ ಸಮಾನ ಸರ್ಕ್ಯೂಟ್ನಲ್ಲಿ ಕಂಡುಹಿಡಿಯಬೇಕು ಆದ್ದರಿಂದ ನಾರ್ಟನ್ ಸಮಾನ ಪ್ರತಿರೋಧ RN RThevenin ಆದ್ದರಿಂದ ಈ ಸಂದರ್ಭದಲ್ಲಿ RN ಅನ್ನು ಕಂಡುಹಿಡಿಯಲು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಆಫ್ ಮಾಡಬೇಕು ಮತ್ತು ಈ ಕರೆಂಟ್ಮೂಲವು ಮುಕ್ತವಾಗಿರಬೇಕು ಆಗ 1 Ω ಮತ್ತು 5 Ω ಇದು ಸರಣಿಯಲ್ಲಿದರಿಂದ 6 Ω ಆಗಿರುತ್ತದೆ ಮತ್ತು ಇದು 3 Ω ಮತ್ತು 6 Ω ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಸಿಗುತ್ತದೆ RN 2 Ωಸಿಗುತ್ತದೆ ಮೊದಲು RN 2Ω ಆಗಿದೆ

ಈಗ ಸಮಾನ ಸರ್ಕ್ಯೂಟ್ನಿಂದ ಅದನ್ನು ಸುಲಭವಾಗಿ ಪಡೆಯಬಹುದು ಅಂದರೆ ಇದು ಮುಕ್ತವಾಗಿದೆ ಈ 30 ವೋಲ್ಟ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ 1 5 6 Ω ಮತ್ತು 6 Ω ಮತ್ತು 3Ω ಸಮಾನಾಂತರವಾಗಿರುತ್ತವೆ ಅಂದರೆ 6x3631892Ω ಮತ್ತು ಈಗ ಅದನ್ನು ಷಾರ್ಟ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಯಾವುದು ಎಂದು ಕಂಡುಹಿಡಿಯಬಹುದು ಪ್ರಶ್ನೆಯೆಂದರೆ ಅದನ್ನು ಷಾರ್ಟ್ ಮಾಡಿದ ತಕ್ಷಣ ಸರ್ಕ್ಯೂಟ್ನಲ್ಲಿ ನೋಡಿದರೆ ಈ ಮಾರ್ಗವನ್ನು ಷಾರ್ಟ್ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ 5 Ω ಮತ್ತು 1 Ω ಸಮಾನಾಂತರವಾಗಿದೆ ಅಂದರೆ ಈ 5 ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಈ ಕರೆಂಟ್ i 10 ಆಂಪಿಯರ್ ಕರೆಂಟ್ ಮೂಲವಾಗಿದೆ ಇದು 1 Ω ಮತ್ತು 5Ω ರಲ್ಲಿ ವಿಭಜಿಸಲ್ಪಡುತ್ತದೆ 5 Ω ಪ್ರತಿರೋಧದ ಮೂಲಕ ಕರೆಂಟ್ ನ್ನು ಕರೆಂಟ್ ಡಿವಿಷನ್ ವಿಧಾನದಲ್ಲಿ ಕಂಡು ಹಿಡಿಯಬೇಕು i 1 5 1 10 ಆದ್ದರಿಂದ ಮೂಲತಃ ಇದು 10 6 53 ಆಂಪಿಯರ್ ಆಗಿರುತ್ತದೆ ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನ್ನು ಕಂಡುಹಿಡಿಯಬೇಕು ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನಾರ್ಟನ್ ಕರೆಂಟ್ ಆದ್ದರಿಂದ ಇದನ್ನು ಶಾರ್ಟ್ ಗೊಳಿಸಿ ತಕ್ಷಣ ಈ ಕರೆಂಟ್ i0 ಎಂದು ಭಾವಿಸೋಣ ನಂತರ iSC ಮೂಲತಃ i0 i ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ i0 ನ್ನು ಪಡೆಯಲು KVL ಉಪಯೋಗಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ 3 i0 30 30 3 i0 0 i0 10 ampere ಮತ್ತು i 5 3 ಈಗಾಗಲೇ ಸಿಕ್ಕಿದೆಆದ್ದರಿಂದ IN iSC105335 3 ಇದು ಷಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಮತ್ತು RN 2 Ω ಈಗಾಗಲೇ ಸಿಕ್ಕಿದೆ ಇದು ನಾರ್ಟನ್ ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಮತ್ತೊಂದು ಉದಾಹರಣೆಯಾಗಿದೆ ನಿರ್ಧರಿಸಿ ಫಿಗರ್ 72 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ನ RN ಕಂಡು ಹಿಡಿಯಿರಿ ಇದನ್ನು ಕಂಡುಹಿಡಿಯಲು RN Vocisc ಬಳಸಿ ಇಲ್ಲಿ ಒಂದು ಅವಲಂಬಿತ ಮೂಲವಿದೆ ಆ ಪರಿಹಾರ ಕಂಡು ಹಿಡಿಯುವ ಮುನ್ನ Voc ಅನ್ನು ಕಂಡುಹಿಡಿಯಬೇಕು ಆದರೆ ಅದು ತೆರೆದಿರುವುದರಿಂದ iSC 0 ಅಂದರೆ 4 0 0 ಎಂದರ್ಥ ಇದರರ್ಥ ಈ ಭಾಗವು 0 ಆಗಿದ್ದರೆ ಈ ಸರ್ಕ್ಯೂಟ್ ಈ ವಿದ್ಯುತ್ ಮೂಲವನ್ನು iSC x 4 ಇಲ್ಲ ಇದು 5 ಆಂಪಿಯರ್ ಕರೆಂಟ್ ಇದು 5 ಆಂಪಿಯರ್ ಈ ರೀತಿ ಪ್ರಸಾರವಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ನೋಡಲ್ ವಿಶ್ಲೇಷಣೆಯಿಂದ ಬಂದಿದೆ ಎಂದರೆ v 1 ಬಿಂದುವಿಗೆ ಸಂಬಂಧಿಸಿದಂತೆ ಅದು ಗ್ರೌಂಡ್ ಆಗಿದೆ ಆದ್ದರಿಂದ v 1 5 x 3 15 volt ಇದು ನಿಜವಾಗಿ ಸಾಮಾನ್ಯ ಟರ್ಮಿನಲ್ ಆಗಿರುತ್ತದೆ ಇಲ್ಲಿ ಅದು 15 ಆಗಿದ್ದರೆ ಇಲ್ಲಿಯೂ ಅದು 15 ಆಗಿದೆ ಆದ್ದರಿಂದ ಮುಂದಿನದು ಇದು ಮೊದಲು ಓಪನ್ ಸರ್ಕ್ಯೂಟ್ ಆಗಿರುವಾಗ v 1 ಅನ್ನು ಪಡೆಯುವುದು ಆದ್ದರಿಂದ v 1 15 volt ಆಗಿದೆ ಮತ್ತು ಇದು ಇದು ಈಗ V o c ಈಗ ಇಲ್ಲಿ K V L ನ್ನು ಬಳಸಿ ಕಂಡುಹಿಡಿಯಬೇಕು ಆಗ 12 VocV10 12 VocV10 Voc3volt ಸಿಕ್ಕಿತು ಇನ್ನು iSC ಆದ್ದರಿಂದ V o c 3 volt ಸಿಕ್ಕಿತು I o c ನ್ನು ಕಂಡುಹಿಡಿಯಬೇಕು 1 ಮತ್ತು 2 ನ್ನು ಷಾರ್ಟ್ ಮಾಡಲಾಗಿದೆ ಆದ್ದರಿಂದ 1 ವೋಲ್ಟೇಜ್ ಮೂಲವು 12 ವೋಲ್ಟ್ ನ್ನು ಷಾರ್ಟ್ ಮಾಡಲಾಗಿದೆ 5 ಆಂಪಿಯರ್ ಇದೆ ಇದನ್ನು v 2 ಎಂದು ಹೇಳಲಾಗುತ್ತದೆ ಈ ವೋಲ್ಟೇಜ್ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ v2 ಆಗಿದೆ ಇದು ಸಾಮಾನ್ಯ ಟರ್ಮಿನಲ್ iSC ಕಂಡುಹಿಡಿಯಬೇಕು ಆದ್ದರಿಂದ K V L ನ್ನು ಅನ್ವಯಿಸಿಬೇಕು 4 x iSCV2 12 0 iSC 4 iV2 3 ಆಗಿದೆ ಇದು ಸಾಮಾನ್ಯ ನೋಡ್ ಆಗಿರುವುದರಿಂದ KCL ಅನ್ನು ಇಲ್ಲಿ ಅನ್ವಯಿಸಿ ಕರೆಂಟ್ iSC ಇಲ್ಲಿ ಪ್ರವೇಶಿಸುತ್ತಿದೆ 5 ಆಂಪಿಯರ್ ಸಹ ಇಲ್ಲಿ ಪ್ರವೇಶಿಸುತ್ತಿದೆ ಇದು 5 ಮತ್ತು ಮುಂದಿನ 4 iSC ಈ ಟರ್ಮಿನಲ್ ನ್ನಿಂದ ನಿರ್ಗಮಿಸುತ್ತದೆ iSC 5 i 4 iSC iSC ಮತ್ತು i ಬೆಲೆಯನ್ನು ಆದೇಶಿಸಿದಾಗ 4 5V2 344 ಮೇಲಿನ ಸಮೀಕರಣ ಸಿಗುತ್ತದೆ 4 5V2 344 V29 6volt ಸಿಗುತ್ತದೆ ಆದುದರಿಂದ iSC 4 12 9 6amps ಸಿಗುತ್ತದೆ RN V o c iSC V o c 3 volt 30 65Ω ಇದು ಇದು ನಿಜವಾಗಿ iSC IN ಆಗಿದೆ